ನಮಸ್ಕಾರ ಮತ್ತು ಸ್ವಾಗತ ಶಕ್ತಿ ಸಂರಕ್ಷಣೆ ಮತ್ತು ನಿರುಪಯುಕ್ತ ಶಕ್ತಿ ಮರುಬಳಕೆ ಕುರಿತಾದ ನಮ್ಮ ಪಠ್ಯದೊಂದಿಗೆ ನಾವು ಮುಂದುವರಿಯುತ್ತೇವೆ ಆದ್ದರಿಂದ ಕೊನೆಯ ಉಪನ್ಯಾಸದಲ್ಲಿ ನಾವು ಮಾಡಿದ್ದು ಏನಂದರೆ ನಮ್ಮ ಚರ್ಚೆ ಶಕ್ತಿ ಶೇಖರಣಾ ವ್ಯವಸ್ಥೆಗಳ ಕುರಿತು ಸುತ್ತುವರೆದಿತ್ತು ಆ ಉಪನ್ಯಾಸಗಳ ಸರಣಿಯಲ್ಲಿ ನಾವು ಹಲವಾರು ಶಕ್ತಿಯ ಬಗ್ಗೆ ಕಲಿತಿದ್ದೇವೆ ಶಕ್ತಿ ಶೇಖರಣಾ ತಂತ್ರಜ್ಞಾನಗಳು ಅಂದರೆ ಸ್ವಲ್ಪಮಟ್ಟಿಗೆ ಯಾಂತ್ರಿಕ ಶೇಖರಣೆಯ ವಿಧಾನವನ್ನು ನಾವು ಮ್ಯಾಗ್ನೆಟಿಕ್ ಶಕ್ತಿ ಶೇಖರಣೆಯನ್ನು ಸೂಪರ್ ಕಂಡಕ್ಟಿಂಗ್ ಮ್ಯಾಗ್ನೆಟಿಕ್ ಶಕ್ತಿ ಶೇಖರಣೆಯ ವಿಧಾನಗಳಲ್ಲಿ ಶಕ್ತಿ ಶೇಖರಣೆ ಮಾಡುವ ಬಗ್ಗೆ ಮಾತನಾಡಿದ್ದೇವೆ ಮತ್ತು ನಂತರ ನಾವು ಎಲೆಕ್ಟ್ರೋ ಕೆಮಿಕಲ್ ಶೇಖರಣೆ ಕೆಮಿಕಲ್ ಶೇಖರಣೆ ಥರ್ಮೋ ಕೆಮಿಕಲ್ ಶೇಖರಣೆ ಮತ್ತು ಇತರ ವಿಷಯಗಳ ಬಗ್ಗೆ ಮಾತನಾಡಿದ್ದೇವೆ ಆದ್ದರಿಂದ ಇಂದು ನಾನು ಈ ಉಪನ್ಯಾಸದಲ್ಲಿ ಏನು ಮಾಡುತ್ತೇನೆಂದರೆ ನಾವು ಕಲಿತದ್ದನ್ನು ಆಧರಿಸಿ ಕೆಲವು ಸಮಸ್ಯೆಗಳನ್ನು ಪರಿಹರಿಸಲು ನಾವು ಸ್ವಲ್ಪ ಸಮಯವನ್ನು ಕಳೆಯುತ್ತೇವೆ ಮತ್ತು ಈ ಪ್ರಕ್ರಿಯೆಯಲ್ಲಿ ನಾವು ಏನು ಮಾಡಲಿದ್ದೇವೆಂದರೆ ಪ್ರಾಯೋಗಿಕ ಸಂದರ್ಭಗಳಲ್ಲಿ ನಾವು ಶಕ್ತಿ ಶೇಖರಣಾ ವ್ಯವಸ್ಥೆಯನ್ನು ಹೊಂದಿದ್ದರೆ ಅದನ್ನು ತಿಳಿಯಲು ನಾವು ನಮ್ಮ ಕಲಿಕೆಗಳನ್ನು ಬಳಸಿಕೊಳ್ಳಲಿದ್ದೇವೆ ನಾವು ಹೇಗೆ ಲೆಕ್ಕ ಹಾಕುತ್ತೇವೆಂದರೆ ನಾವು ಲೆಕ್ಕಾಚಾರದಿಂದ ಏನು ಪಡೆಯಬಹುದು ಎಂದರೆ ಆ ಶಕ್ತಿಯ ಶೇಖರಣಾ ವ್ಯವಸ್ಥೆಯ ದಕ್ಷತೆ ಮತ್ತು ಅದರಿಂದ ಹೊರಬರಬಹುದಾದ ಶಕ್ತಿಯ ಪ್ರಮಾಣವನ್ನು ಪಡೆಯಬಹುದು ಆದ್ದರಿಂದ ನಾನು ಹೊಂದಿರುವ ಮೊದಲ ಸಮಸ್ಯೆ ಸಂಕುಚಿತ ವಾಯು ಶಕ್ತಿ ಸಂಗ್ರಹದ್ದು ಆಗಿದೆ ಆದ್ದರಿಂದ ಈ ಸಮಸ್ಯೆ ಹೇಳುವುದೇನೆಂದರೆ ನಾವು ಒಂದು ಸಂಕುಚಿತ ವಾಯು ಶಕ್ತಿ ಶೇಖರಣಾ ಸೌಲಭ್ಯವನ್ನು ಪರಿಗಣಿಸಬೇಕು ಮತ್ತು ನಾವು ಮಾಡಬೇಕಾಗಿರುವುದು ಏನೆಂದರೆ ನಾವು ಗಾಳಿಯ ಹರಿವಿನ ಪ್ರಮಾಣವನ್ನು ಲೆಕ್ಕಹಾಕಬೇಕು ನಾವು ಸಂಕುಚಿತ ಗಾಳಿಯ ಉಷ್ಣಾಂಶ ಮತ್ತು ಶೇಖರಣಾ ಪ್ರಮಾಣವನ್ನು ಲೆಕ್ಕ ಹಾಕಬೇಕು ಮತ್ತು ಅದಕ್ಕಾಗಿ ಹಲವಾರು ವಿಷಯಗಳನ್ನು ನೀಡಲಾಗಿದೆ ಉದಾಹರಣೆಗೆ ಗರಿಷ್ಠ ಯುನಿಟ್ 1500 MWH ಆಗಿದೆ ಅದು ಸರಿ ಮತ್ತು ಅದು 7 5 ಗಂಟೆಗಳ ಕಾಲ ಚಾರ್ಜ್ ಆಗುತ್ತಿದೆ ಮತ್ತು ನಂತರ ಕಂಪ್ರೆಸರ್ ಒಳಹರಿವಿನ ಪರಿಸ್ಥಿತಿಗಳನ್ನು ಕೊಡಲಾಗಿದೆ ಒತ್ತಡ ಮತ್ತು ತಾಪಮಾನವನ್ನು ಮತ್ತು ಕಂಪ್ರೆಸರ್ ನಿರ್ಗಮನ ಒತ್ತಡವನ್ನು ಸಹ ಕೊಡಲಾಗಿದೆ ಗರಿಷ್ಠ ಟರ್ಬೈನ್ ದಕ್ಷತೆಗಳನ್ನು ಮತ್ತು ಕಂಪ್ರೆಸರ್ ದಕ್ಷತೆ ಎರಡನ್ನು ನೀಡಲಾಗಿದೆ ಮತ್ತು ನಾವು ನೋಡುವಂತೆ ಅವು ತುಂಬಾ ಹೆಚ್ಚಿಲ್ಲ ಮತ್ತು ನಂತರ ಕೆಲವು ಗುಣಲಕ್ಷಣಗಳನ್ನು ನೀಡಲಾಗಿದೆ ಆದ್ದರಿಂದ ನಮಗೆ ಈ ಸಮಸ್ಯೆಯನ್ನು ನೀಡಿದರೆ ನಾವು ಹೇಗೆ ಪರಿಹರಿಸುತ್ತೇವೆ ಎಂದರೆ ನಾವು ಏನು ಮಾಡಿದ್ದೇವೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳೋಣ ನಮಗೆ ಏನು ನೀಡಲಾಗಿದೆ ಎಂಬುದನ್ನು ಬರೆಯೋಣ ನಮಗೆ ಇವುಗಳೆಲ್ಲವನ್ನೂ ನೀಡಲಾಗಿದೆ ಸಮಸ್ಯೆಯು ಸಂಕುಚಿತ ವಾಯು ಶಕ್ತಿ ಸಂಗ್ರಹಣೆಗೆ ಸಂಬಂಧಿಸಿದ್ದಾಗಿದೆ ಅದರಲ್ಲಿ ಕಂಪ್ರೆಸರ್ ಒಳಹರಿವಿಗೆ ಸಂಬಂಧಿಸಿದಂತೆ ಕೊಟ್ಟಿರುವುದು ಏನೆಂದರೆ 20oC ಮತ್ತು ಅದು 1 ಬಾರ್ ಆಗಿದೆ ಆದ್ದರಿಂದ ಒಂದು ಅಟ್ಮಾಸ್ಫಿಯರ್ ಕಂಪ್ರೆಸರ್ ಔಟ್ಲೆಟ್ಗೆ ತಾಪಮಾನವು ಎಷ್ಟು ಎಂದು ತಿಳಿದಿಲ್ಲ ನಮಗೆ ತಿಳಿದಿರುವುದು ಏನಂದರೆ ಅದು 100 ಬಾರ್ನಲ್ಲಿದೆ ಆದ್ದರಿಂದ ಇದು ತಾಪಮಾನ ಇದು ಒತ್ತಡ ಸರಿ ಅಲ್ಲವೇ ಇದಲ್ಲದೆ ಬೇರೆ ಏನು ನೀಡಲಾಗಿದೆ ಎಂದರೆ ಶೇಖರಣೆಯಾದ ಅಥವಾ ಎಷ್ಟೆಲ್ಲಾ ಶಕ್ತಿ ಶೇಖರಣೆಯಾಗಿದೆ ಅಥವಾ ಟರ್ಬೈನ್ನಲ್ಲಿ ಎಷ್ಟು ಪ್ರಮಾಣದ ಶಕ್ತಿ ಹೊರಹೋಗುತ್ತದೆ ಅದು 1500MWH ಇದಕ್ಕೆ ಸಮನಾಗಿರಬೇಕು ಮತ್ತು ನಂತರ ಕೆಲವು ಇತರ ವಿಷಯಗಳಿವೆ ಕಂಪ್ರೆಸರ್ಗೆ ನೀಡಿದಂತೆ ಇದಕ್ಕೂ ನೀಡಲಾಗಿದೆ ಆದ್ದರಿಂದ ಕಂಪ್ರೆಸರ್ ದಕ್ಷತೆಯು 70 ಮತ್ತು ಟರ್ಬೈನ್ ದಕ್ಷತೆಯುಗರಿಷ್ಠ ಬೇಡಿಕೆಯ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸುವ ಟರ್ಬೈನ್ ದಕ್ಷತೆಯು 60 ನಷ್ಟು ಮತ್ತು ಕೆಲವು ಇತರ ಗುಣಲಕ್ಷಣಗಳನ್ನು ನೀಡಲಾಗಿದೆ ಅಥವಾ ಚಾರ್ಜಿಂಗ್ ಸಮಯವನ್ನು ಸಹ ನೀಡಲಾಗಿದೆ ಆದ್ದರಿಂದ ಸಂಗ್ರಹಣೆ ನಡೆಯುವ ಸಮಯ 7 5 ಗಂಟೆಗಳು ಆಗಿದೆ ಆದ್ದರಿಂದ ಈ ಪರಿಸ್ಥಿತಿಗಳಲ್ಲಿ ನಾವು ಏನು ಮಾಡಬೇಕು ನಾವು ಮಾಡಬೇಕಾಗಿರುವುದು ಏನೆಂದರೆ ನಾವು ಈ ಸಮಸ್ಯೆಯನ್ನು ಪರಿಹರಿಸಬೇಕಾಗಿದೆ ಆದ್ದರಿಂದ ನಾವು ಏನು ಮಾಡೋಣ ಎಂದರೆ ಲೆಕ್ಕಾಚಾರಗಳ ವಿವರಗಳಿಗೆ ಹೋಗುವ ಬದಲು ನಾವು ಈ ರೀತಿಯ ಸಮಸ್ಯೆಯನ್ನು ಹೇಗೆ ವ್ಯವಸ್ಥಿತವಾಗಿ ಪರಿಹರಿಸುತ್ತೇವೆ ಎಂಬ ಹಂತಗಳ ಬಗ್ಗೆ ನಾವು ಹೆಚ್ಚು ಗಮನ ಹರಿಸಲಿದ್ದೇವೆ ಆದ್ದರಿಂದ ಇದು ಸಂಕುಚಿತ ವಾಯು ಶಕ್ತಿ ಸಂಗ್ರಹವಾಗಿದೆ ಮತ್ತು ಮೊದಲನೆಯದಾಗಿ ಕಂಪ್ರೆಸರ್ನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಕಂಪ್ರೆಸರ್ನಲ್ಲಿ ನೀಡಲಾಗಿದೆ ಈಗ ಕಂಪ್ರೆಸರ್ನಲ್ಲಿ ಏನಾಗುತ್ತದೆ ಎಂಬುದನ್ನು ನೆನಪಿಸಿಕೊಳ್ಳಿ ಇದು ನನ್ನ ರೇಖಾಚಿತ್ರ ಎಂದು ಹೇಳೋಣ ಮತ್ತು ಇದು ಬ್ರೈಟನ್ ಸೈಕಲ್ನಲ್ಲಿನ ಕಂಪ್ರೆಸರ್ ಹಂತದಂತೆಯೇ ಹೆಚ್ಚು ಕಡಿಮೆ ಇದೆ ಅಥವಾ ಇದು ಬ್ರೈಟನ್ ಸೈಕಲ್ನಲ್ಲಿನ ಕಂಪ್ರೆಶನ್ ಹಂತಕ್ಕೆ ಹೋಲಿಕೆಯಾಗುತ್ತದೆ ಇಲ್ಲಿ ಇದು ನನ್ನ ಪಿ1 ಅಥವಾ ಒಳಹರಿವಿನ ಪಿಇದು ಹೊರ ಹೋಗುವಾಗಿನ ಪಿ ಮತ್ತೆ ನೆನಪಿಸಿಕೊಂಡು ನಾನು ಸಂಕುಚಿತ ವಾಯು ಶಕ್ತಿ ಸಂಗ್ರಹವನ್ನು ಸರಳವಾಗಿ ಬರೆದರೆ ಇದು ನನ್ನ ಕಂಪ್ರೆಸರ್ ಇದು ನನ್ನ ನೆಲದ ಮಟ್ಟ ಮತ್ತು ಇದು ನನ್ನ ಸ್ಟೋರೇಜ್ ರಿಸರ್ವೖಯರ್ಮತ್ತು ನಂತರ ಮತ್ತೆ ಇದು ಟರ್ಬೈನ್ ನಲ್ಲಿ ನನ್ನ ಪೀಕ್ ಮತ್ತು ಇಲ್ಲಿಂದ ನಾನು ವಿದ್ಯುತ್ ಪಡೆಯುತ್ತೇನೆ ಮತ್ತು ನಾನು ಇದು ನಿಷ್ಕಾಸ ಮತ್ತು ಬಹುಶಃ ಇಲ್ಲಿ ಉಷ್ಣವಿನಿಮಯಕಾರಕವಿದೆ ಆದ್ದರಿಂದ ನನ್ನ ಬಳಿ ಏನು ಇದೆ ಎಂದರೆ ನನಗೆ ಇಲ್ಲಿ 2 ಪಾಯಿಂಟ್ಗಳು ಇದೆ ಒಂದು ಕಂಪ್ರೆಸರ್ ಒಳಹರಿವು ಮತ್ತು ಇನ್ನೊಂದು ಕಂಪ್ರೆಸರ್ ಹೊರಹರಿವು ಆದ್ದರಿಂದ ಇವು ಪಿಐಮತ್ತು ಪಿ0 ಆಗಿವೆ ಇಲ್ಲಿ ಏನಾಗುತ್ತದೆ ಎಂದರೆ ನಾನು ಸೈಕಲ್ಅನ್ನು ನೋಡಿದರೆ ಇದು ನನ್ನ ಮೊದಲನೇ ಪಾಯಿಂಟ್ ಆಗಿದೆ ನಾವೆಲ್ಲರೂ ಇದನ್ನು 1 ಎಂದು ಕರೆಯೋಣ ಮತ್ತು ಇದನ್ನು 2 ಎಂದು ಕರೆಯೋಣ ಆದ್ದರಿಂದ ಇದು ನನ್ನ 1 ರಿಂದ 2 ಮತ್ತು ಅದು ಐಸೆಂಟ್ರೊಪಿಕ್ ಆಗಿದ್ದರೆ ನಂತರ ನಾನು 2ಎಸ್ ಗೆ ಹೋಗಬಹುದಿತ್ತು ಆದರೆ ಕಂಪ್ರೆಸರ್ ಐಸೆಂಟ್ರೊಪಿಕ್ ಅಲ್ಲದ ಕಾರಣ ನಾನು 2 ರಲ್ಲಿ ಎಲ್ಲೋ ಕೊನೆಗೊಳಿಸುತ್ತೇನೆ ಈ ಒತ್ತಡವು ಎಷ್ಟು ಎಂದರೆ ಈ ಒತ್ತಡವು ಒಂದು ಬಾರ್ ಮತ್ತು ಈ ಒತ್ತಡವು 100 ಬಾರ್ ಆಗಿದೆ ಸರಿ ಅಲ್ಲವೇ ಆದ್ದರಿಂದ ನನ್ನ ಮೊದಲ ಹೆಜ್ಜೆ ಅದನ್ನು ಅರ್ಧ ಬಿಡುತ್ತೇನೆ ಮತ್ತು ಅರ್ಧದಷ್ಟನ್ನು ಇಲ್ಲಿ ಇರಿಸಲು ಮತ್ತು ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತೇನೆ ಆದ್ದರಿಂದ ನನ್ನ ಮೊದಲ ವಿಷಯವೆಂದರೆ ಅದು ಐಸೆಂಟ್ರೊಪಿಕ್ ಕಂಪ್ರೆಷನ್ ಆಗಿದ್ದರೆ ನಾನು ಆ ಸೂತ್ರ ಸಂಬಂಧಗಳನ್ನು ಬಳಸಲಿದ್ದೇನೆ ನಾನು ಏನು ಬರೆಯಬಹುದು ಎಂದರೆ T2sT1 ಇದು ಏನಾಗುತ್ತದೆ ಎಂದರೆ P1P2γ 1γ ಆಗುತ್ತದೆ P1 Pi 1 ಬಾರ್ P2 P0 100 ಬಾರ್ ಆದ್ದರಿಂದ ಇದು ಶೀಘ್ರವಾಗಿ ಬರುತ್ತದೆ 273 20 ಇದು ಪರಿಪೂರ್ಣ ತಾಪಮಾನದ ಒಂದಕ್ಕಿಂತ ನೂರು ಪಟ್ಟಿನಷ್ಟು ಇವುಗಳು ಹೆಚ್ಚು ಎಂಬುದನ್ನು ನೆನಪಿಡಿ ಮತ್ತು ಗಾಳಿಗೆ γ ಗಾಳಿಗೆ ಇದರ ಬೆಲೆ ನಮಗೆ ತಿಳಿದಿರುವಂತೆ 1 4 ಆಗಿದೆ ಇಲ್ಲದಿದ್ದರೆ ಕೊಟ್ಟಿರುವ ಅಂಕಿ ಅಂಶಗಳಿಂದ ನಾವು ಇದನ್ನು ಪಡೆದುಕೊಳ್ಳಬಹುದು ನಾವು r ನ ಮೌಲ್ಯವನ್ನು ಹೊಂದಿದ್ದೇವೆ ಮತ್ತು ಗಾಳಿಗೆ ಸಿಪಿ ಮೌಲ್ಯವನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಾವು γ ಅನ್ನು ಸಹ ಲೆಕ್ಕ ಹಾಕಬಹುದು ಆದರೆ ಗಾಳಿಗಾಗಿ γ ಇದರ ಬೆಲೆ 1 4 ಹಂತಕ್ಕೆ ಬರುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು 1 4 ಕ್ಕೆ ಸರಿಯಾಗಿ ನೋಡೋಣ ಆದ್ದರಿಂದ ಇದು ನನಗೆ ಟಿ 2ಎಸ್ ಅನ್ನು 1092 2K ಆಗಿ ನೀಡುತ್ತದೆ ಮುಂದೆ ನಾವು ಏನು ಮಾಡುತ್ತೇವೆ ಎಂದರೆ ಆದರೆ ಇದು ಈ ತಾಪಮಾನ ಅಂದರೆ ನನಗೆ ಕಂಪ್ರೆಸರ್ನ ಹೊರಹೋಗುವಾಗಿನಲ್ಲಿನ ತಾಪಮಾನ ಬೇಕು ಆದ್ದರಿಂದದಕ್ಷತೆಯ ವ್ಯಾಖ್ಯಾನವನ್ನು ಬಳಸಿ ಕಂಪ್ರೆಸರ್ನ ದಕ್ಷತೆ T2s T1 T2 T1 ಗೆ ಸಮನಾಗಿರುತ್ತದೆ ಎಂದು ಬರೆಯಬಲ್ಲೆ ಅದನ್ನು ಪಾಯಿಂಟ್ ಏಳಾಗಿ ನೀಡಲಾಗಿದೆ ಆದ್ದರಿಂದ ಇಲ್ಲಿಂದ ನಾನು ಎಲ್ಲವನ್ನೂ ಬಳಸಿ ಟಿ2 ಅನ್ನು ಪಡೆಯುತ್ತೇನೆ 1434 7K ಆಗಿರಲಿದೆ ಆದ್ದರಿಂದ ಇದು ನನ್ನಲ್ಲಿರುವ ಒಂದು ಅಂಕಿಅಂಶ ಆದ್ದರಿಂದ ನೀವು ಮತ್ತೊಮ್ಮೆ ಪ್ರಶ್ನೆಯನ್ನು ನೋಡಿದರೆ ನನಗೆ ಸಿಕ್ಕಿದ್ದು ಎರಡನೆಯ ಉತ್ತರ ಸಂಕುಚಿತ ಗಾಳಿಯ ತಾಪಮಾನ ಮತ್ತು ಇದು ನನ್ನ ಸಂಕುಚಿತ ಗಾಳಿಯ ತಾಪಮಾನ ಆಗಿದೆ ಆದ್ದರಿಂದ ಇದು ನನ್ನ ಸಂಕುಚಿತ ಗಾಳಿಯ ತಾಪಮಾನ ಎಂದು ಬರೆಯೋಣ ಆದ್ದರಿಂದ ಇದು ಒಂದು ಉತ್ತರ ಆಗಿದೆ ಈಗ ನಾನು ಇನ್ನೂ 2 ವಿಷಯಗಳನ್ನು ಲೆಕ್ಕ ಹಾಕಬೇಕಾಗಿದೆ ಮತ್ತು ಅವುಗಳು ಹರಿವಿನ ಪ್ರಮಾಣ ಎಷ್ಟು ಮತ್ತು ಅಗತ್ಯವಿರುವ ಶೇಖರಣಾ ಪ್ರಮಾಣ ಎಷ್ಟು ಎಂಬುದಾಗಿದೆ ಆದ್ದರಿಂದ ನಾನು ಇದೀಗ ತಾಪಮಾನದ ಮೌಲ್ಯವನ್ನು ಹೊಂದಿದ್ದೇನೆ ಈಗ ಇವುಗಳನ್ನು ಹೇಗೆ ಲೆಕ್ಕ ಹಾಕುವುದು ಆದ್ದರಿಂದ ನಾವು ಮುಂದೆ ಏನು ಮಾಡುತ್ತೇವೆ ಎಂದರೆ ಟರ್ಬೈನ್ ಇನ್ಪುಟ್ಗಾಗಿ ಕ್ಷಮಿಸಿ ಟರ್ಬೈನ್ ಔಟ್ಪುಟ್ಗೆ ಏನು ನೀಡಲಾಗಿದೆ ಎಂದರೆ ಈ ಸಂದರ್ಭದಲ್ಲಿ ಟರ್ಬೈನ್ ಔಟ್ಪುಟ್ ಅದನ್ನು ನೀಡಲಾಗಿದೆ ಮತ್ತು ಟರ್ಬೈನ್ ಅದು ಪೀಕಿಂಗ್ ಟರ್ಬೈನ್ ಆಗಿರುವಾಗ ಅದು 1500 MWH ಆಗಿರುತ್ತದೆ ನನಗೆ ತಿಳಿದಿದೆ ಟರ್ಬೈನ್ ದಕ್ಷತೆಯನ್ನು 0 6 ಎಂದು ನೀಡಲಾಗಿದೆ ಟರ್ಬೈನ್ ಇನ್ಪುಟ್ ಪವರ್ ಇದು 1500 ಅನ್ನು 0 6 MWHನಿಂದ ಭಾಗಿಸಲಾಗುವುದು ಆಗ ನಮಗೆ 2500MWH ಸಿಗುತ್ತದೆ ಇದು ಅಂಕಿಅಂಶದ ಪ್ರಮುಖ ಭಾಗವಾಗಿದೆ ಈಗ ಈ 2500MWH ಎಂದರೇನು ಆದ್ದರಿಂದ ನಾನು ಅದನ್ನು ನೋಡಿದರೆ ಇದು ಇಲ್ಲಿಂದ ವಿತರಿಸಲ್ಪಡುವ ಶಕ್ತಿ ಆಗಿದೆ ಇದು ಯಾವುದೇ ನಷ್ಟವಿಲ್ಲ ಎಂದು ಭಾವಿಸಿ ಶಾಖ ವಿನಿಮಯಕಾರಕದಲ್ಲಿ ಯಾವುದೇ ನಷ್ಟವಿಲ್ಲ ಎಂದು ಭಾವಿಸಿರಿಸರ್ವೈಯರ್ಗೆ ಯಾವುದೇ ನಷ್ಟವಿಲ್ಲ ಎಂದು ಭಾವಿಸಿ ಅವರು ಬಲವಾಗಿ ಪಂಪ್ ಮಾಡಿದ ಶಕ್ತಿಗೆ ಸಮನಾಗಿರಬೇಕು ಇಲ್ಲಿ ನಾವು ಭಾವಿಸಿಕೊಂಡಿರುವುದನ್ನು ಯಾವುದನ್ನು ನೀಡಲಾಗಿಲ್ಲಇವುಗಳು ಕೇವಲ ಊಹೆಗಳು ನಾವು ಇದನ್ನು ಮುಂದೆ ಸ್ಪಷ್ಟಪಡಿಸಲಿದ್ದೇವೆ ನಾನು ಇಲ್ಲಿಂದ ಬರೆಯಬಹುದು ಇದು ಕಂಪ್ರೆಸರ್ನಲ್ಲಿ ಗಾಳಿಯನ್ನು ಸಂಕುಚಿತಗೊಳಿಸುವ ಮೂಲಕ ಇಲ್ಲಿ ನಾನು ಸಂಗ್ರಹಿಸಿದ ಶಕ್ತಿಯಾಗಿದೆ ನಾನು ಇದನ್ನು ಬರೆಯಬಲ್ಲೆ ಇದು 𝑚̇ ಪ್ರಮಾಣದ ಗಾಳಿಯನ್ನು ಅದು ಗಾಳಿಯ ಸಾಮೂಹಿಕ ಹರಿವಿನ ಪ್ರಮಾಣದ ಸಿಪಿ ಗುಣಿಸು T 2 T 1 ಆಗಿದೆ ಆದ್ದರಿಂದ ಇದು ಗಾಳಿಯ ದ್ರವ್ಯರಾಶಿ ಅಲ್ಲ ಕ್ಷಮಿಸಿ ದ್ರವ್ಯರಾಶಿಯ ಹರಿವಿನ ಪ್ರಮಾಣ ma ಇದು 2500 MWH ಗೆ ಸಮನಾಗಿರುತ್ತದೆ ಅಲ್ಲಿ ma ಸಂಕುಚಿತಗೊಳಿಸಿದ ಗಾಳಿಯ ದ್ರವ್ಯರಾಶಿ ಎಂಬುದು ಸ್ಪಷ್ಟವಾಗಿರುತ್ತದೆ ನೀವು ಬದಲಾಯಿಸಬೇಕಾದ MWH ಅನ್ನು ನಾನು ಪಡೆಯುತ್ತೇನೆ ಆದ್ದರಿಂದ 2500x106 ಮತ್ತು ನೀವು ಗಂಟೆಗಳನ್ನು 3600 Cp ಎಂದು ಇಡಬೇಕು ಇದನ್ನು ನಮಗೆ ನೀಡಲಾಗಿದೆ ಸಿಪಿ ಪ್ರತಿ ಕೆಜಿ ಕೆಲ್ವಿನ್ಗೆ 1 05 ಕಿಲೋ ಜೌಲ್ ಆ ಮೌಲ್ಯವನ್ನು ನಮಗೆ ನೀಡಲಾಗಿದೆ ನನ್ನನ್ನು ಕ್ಷಮಿಸಿ ಆ ಮೌಲ್ಯವನ್ನು ಇಲ್ಲಿ ಸಮಸ್ಯೆಯಲ್ಲಿ ನೀಡಲಾಗಿದೆ ಮತ್ತು T2 ಟಿ 2 ಮತ್ತು TI ಟಿ 1 ಇದು ನಮಗೆ ತಿಳಿದಿದೆ ಮತ್ತು T2 ಟಿ 2 ಇದನ್ನು ನಾವು ಲೆಕ್ಕಹಾಕಿ ಪಡೆದುಕೊಂಡಿದ್ದೇವೆ ಮತ್ತು TI ಟಿ 1 ಅನ್ನು 20 ಡಿಗ್ರಿ ಎಂಬುದು ನಮಗೆ ಈಗಾಗಲೇ ತಿಳಿದಿದೆ ಆದ್ದರಿಂದ 293 K ಇದು ನನಗೆ 𝑚̇ a ಇದನ್ನು ನೀಡುತ್ತದೆ ಇದು 7 5x106 kgಗೆ ಸಮಾನವಾಗಿರುತ್ತದೆ ಆದ್ದರಿಂದ ಮುಂದೆ ನಾವು ಏನು ಮಾಡುತ್ತೇವೆ ಅಂದರೆ ಗಾಳಿಯನ್ನು 100 ಬಾರ್ ಮತ್ತು 20oCನಲ್ಲಿ ಸಂಗ್ರಹಿಸಲಾಗಿದೆ ಎಂದು ಭಾವಿಸುತ್ತೇವೆ ನಾನು ಇಲ್ಲಿಂದ ನೆನಪಿಸಿಕೊಳ್ಳುವುದು ಏನೆಂದರೆ ನಾನು ಇದು 100 ಬಾರ್ನಲ್ಲಿ ಇದೆ ಎಂದು ಹೇಳುತ್ತೇನೆ ಮತ್ತು ಅದನ್ನು ಈ ಉಷ್ಣವಿನಿಮಯಕಾರಕದಿಂದ ತಂಪಾಗಿಸಲಾಗುತ್ತದೆ ಮತ್ತು ಅದರ ಮೂಲ ತಾಪಮಾನ 20oC ಗೆ ಇಳಿಯುತ್ತದೆ ಎಂದು ನಾವು ಭಾವಿಸುತ್ತೇವೆ ಇದು ನಾವು ಭಾವಿಸಿಕೊಂಡಷ್ಟು ಇರಬಹುದು ಎಂದೇನೂ ಅಲ್ಲ ಆದರೆ ಸಮಸ್ಯೆಯ ಹೇಳಿಕೆಯಲ್ಲಿ ಅಗತ್ಯವಾದ ಎಲ್ಲವುಗಳನ್ನು ಊಹೆ ಮಾಡಿಕೊಳ್ಳಲು ಹೇಳಲಾಗಿದೆ ಆದ ಕಾರಣ ನಾವು ಊಹೆ ಮಾಡಿಕೊಳ್ಳುತ್ತಿದ್ದೇವೆ ಆದ್ದರಿಂದ 100 ಬಾರ್ ಮತ್ತು 20oC ಇವುಗಳಿಂದ ನಾನು ಸಂಗ್ರಹಣೆಗೆ ಬೇಕಾದ ಒಟ್ಟು ಗಾತ್ರವನ್ನು ಪಡೆಯಬಹುದು ಆದ್ದರಿಂದ ನೀವು ಬಳಸಲು ಹೊರಟಿರುವ ಶೇಖರಣಾ ಗಾತ್ರವನ್ನು PV ಅನ್ನು maRT ಇದಕ್ಕೆ ಸಮವೆಂದು ಬಳಸುತ್ತೇವೆ ma R T P ಮತ್ತು ಈ ಸಂದರ್ಭದಲ್ಲಿ ಅದು ಪಿ ಎಂಬುದು maRT ಯಲ್ಲಿ ಪಿ2 ಆಗಿದೆ ಆದ್ದರಿಂದ ನಾವು 7 5 x106 R ಅನ್ನು ಹೊಂದಿದ್ದೇವೆ ಅದನ್ನು ಈಗಾಗಲೇ ಎಂದು 0 284 ನೀಡಲಾಗಿದೆ 75 kJkg ನಾವು ಏನು ಮಾಡುತ್ತೇವೆಂದರೆ ಅದನ್ನು ಜೌಲ್ಸ್ ಆಗಿ ಪರಿವರ್ತಿಸುತ್ತೇವೆ ಆದ್ದರಿಂದ 284 5 ಪಟ್ಟು ತಾಪಮಾನವು ಮತ್ತೆ ಟಿ1 ಗೆ ಮರಳಿದೆ ಇದು 293 ಅನ್ನು ಒತ್ತಡದಿಂದ ಭಾಗಿಸಿದರೆ 100 ಬಾರ್ 101 ಬಾರ್ 10 5 ಅಥವಾ 100 KPa ಅಥವಾ 10 5 Pa ಆಗುತ್ತದೆ ಆದ್ದರಿಂದ ಇದು ಮೀಟರ್ ಕ್ಯೂಬ್ನಲ್ಲಿ 62520 ಆಗಿರುತ್ತದೆ ಈ ಲೆಕ್ಕಾಚಾರಗಳಿಂದ ನೀವು ಬೇರೆ ಬೇರೆ ಮೌಲ್ಯಗಳನ್ನು ಪಡೆಯಬಹುದು ಆದ್ದರಿಂದ ನಾನು ಶೇಖರಣಾ ಗಾತ್ರವನ್ನು ಬರೆಯುತ್ತೇನೆ ಮತ್ತು ಇದು ಕೂಡ ಉತ್ತರವಾಗಿದೆಕೊನೆಯ ಭಾಗವು ಸುಲಭವಾಗಿದೆ ಏಕೆಂದರೆ ಕೊನೆಯ ಭಾಗ ಯಾವುದು ಎಂದು ಅವರು ಕೇಳುತ್ತಾರೆ ಅದು ಗಾಳಿಯ ಹರಿವಿನ ಪ್ರಮಾಣವನ್ನು ಅದನ್ನು ಆಗಲೇ ಲೆಕ್ಕಹಾಕಲಾಗಿದೆ ಆದ್ದರಿಂದ ಕಂಪ್ರೆಸರ್ನಲ್ಲಿನ ಗಾಳಿಯ ಹರಿವಿನ ಪ್ರಮಾಣವು 7 5 ಗಂಟೆಗಳಿಂದ ಭಾಗಿಸಲ್ಪಟ್ಟ ಪರಿಮಾಣಗಾತ್ರವಾಗಲಿದೆಇದು ಯಾವಾಗ ಸಿಗುತ್ತದೆ ಎಂದರೆ ಚಾರ್ಜಿಂಗ್ ಸಮಯ 7 5 ಗಂಟೆಗಳಿರುತ್ತದೆ ಆಗ ಸಿಗುತ್ತದೆ ಆದ್ದರಿಂದ ನಾನು ಅದನ್ನು 62519 ಎಂದು ಬರೆಯುತ್ತೇನೆ ಅದು ಗಾತ್ರವನ್ನು 7 5 ರಿಂದ ಭಾಗಿಸಿದಾಗ ಸಿಗುತ್ತದೆ ಆದ್ದರಿಂದ ಅದು ಗಂಟೆಗೆ ಮೀಟರ್ ಕ್ಯೂಬ್ ಆಗಿರುತ್ತದೆ ಯಾವುದರಲ್ಲಿ ಬಂದರೂ ಅದು ಸರಿ ಆದ್ದರಿಂದ ನಾವು ಈ ಸಮಸ್ಯೆಗಳನ್ನು ಹೇಗೆ ಪರಿಹರಿಸುತ್ತೇವೆ ಆದ್ದರಿಂದ ನಾವು ಮಾಡಿದ ಮೊದಲ ಕೆಲಸವೆಂದರೆ ನಾವು ತಾಪಮಾನವನ್ನು ಪಾಯಿಂಟ್ 2 ಕ್ಕೆ ಕಂಡುಕೊಂಡಿದ್ದೇವೆ ಏಕೆಂದರೆ ಸಂಕುಚಿತ ಗಾಳಿಯ ತಾಪಮಾನ ಇದೆ ಮುಂದೆ ನಾವು ಅಗತ್ಯವಿರುವ ಪರಿಮಾಣಗಾತ್ರವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಅದಕ್ಕಾಗಿ ನಮಗೆ ಔಟ್ಪುಟ್ ಪವರ್ ಎಷ್ಟು ಎಂಬುದನ್ನು ಕೊಡಲಾಗಿದೆ ಆದ್ದರಿಂದ ಟರ್ಬೈನ್ ದಕ್ಷತೆಯನ್ನು ಬಳಸಿಕೊಂಡು ನಾವು ಟರ್ಬೈನ್ಗೆ ಇನ್ಪುಟ್ ಪವರ್ ಅನ್ನು ಪಡೆದುಕೊಂಡಿದ್ದೇವೆ ಅದು ಶಕ್ತಿಯ ಇನ್ಪುಟ್ಗೆ ಸಮ ಆಗಿರಬೇಕು ಮತ್ತು ಇದು ಟರ್ಬೈನ್ ಇನ್ಪುಟ್ಗೆ ಸಮ ಆಗಿರಬೇಕು ಮತ್ತು ಅಲ್ಲಿ ಯಾವುದೇ ನಷ್ಟವಾಗುವುದಿಲ್ಲ ಎಂದು ಭಾವಿಸಿ ಇದು ರಿಸರ್ವೈಯರ್ನಲ್ಲಿ ಶೇಖರವಾಗಿರುವ ಇನ್ಪುಟ್ ಎನರ್ಜಿಗೆ ಸಮನಾಗಿರಬೇಕು ಆದ್ದರಿಂದ ಇನ್ಪುಟ್ ಶಕ್ತಿಯನ್ನು ನಾವು ತಿಳಿದಿದ್ದರೆ ಅದು m CP ∆T ಗೆ ಸಮನಾಗಿರುತ್ತದೆ ಆದ್ದರಿಂದ 𝑚̇ CP ಆದ್ದರಿಂದ ಅಲ್ಲಿಂದ ಇದನ್ನು ನಾವು ಕಂಡುಕೊಂಡೆವು ಯಾವುದೆಂದರೆ ಹರಿವಿನ ಪ್ರಮಾಣ ಎಷ್ಟು ಅಥವಾ ಸಂಗ್ರಹ ಆಗಿರುವ ಗಾಳಿಯ ಪರಿಮಾಣ ಎಷ್ಟು ಎಂಬುದಾಗಿದೆ ಆದ್ದರಿಂದ ಗಾಳಿಯ ದ್ರವ್ಯರಾಶಿಪ್ರಮಾಣ ತಿಳಿದುಬಂದಿದೆ ಮತ್ತು ನಂತರ ಅದನ್ನು ತಿಳಿಯುವುದರಿಂದ ಮತ್ತು ಒತ್ತಡ 100 ಬಾರ್ನಲ್ಲಿದೆ ಎಂದು ಊಹಿಸಿ ಮತ್ತು ಸಮಶೀತೋಷ್ಣವು ತಣ್ಣಗಾಗುವುದರಿಂದ ಆಗಿದೆ ಎಂದು ಊಹಿಸಿಕೊಂಡುಏಕೆ ಈ ಪುನರುತ್ಪಾದಕ ಉಷ್ಣವಿನಿಮಯಕಾರಕವು 20 ಡಿಗ್ರಿಗಳಿಗೆ ಹಿಂತಿರುಗುತ್ತದೆ ಎಂದು ಇದನ್ನು ಕೂಡ ಊಹಿಸಿಕೊಂಡಿದ್ದೇವೆ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಐಡಿಯಲ್ ಗ್ಯಾಸ್ ಲಾಗಳನ್ನು ಬಳಸಿಕೊಂಡು ನಾವು ಶೇಖರಣೆಯ ಪರಿಮಾಣಗಾತ್ರ ಏನೆಂದು ಕಂಡು ಹಿಡಿಯಬಹುದು ಮತ್ತು ನಂತರ ಪರಿಮಾಣವನ್ನು ನಾವು ತಿಳಿದುಕೊಂಡರೆಇದು ಸಂಗ್ರಹವಾಗಿದೆ ಇದನ್ನು ಕಂಪ್ರೆಸರ್ದಿಂದ ಭರ್ತಿ ಮಾಡಲು 7 5 ಗಂಟೆಗಳ ಸಮಯ ತೆಗೆದು ಕೊಂಡಿತು ಆದ್ದರಿಂದ ಇದನ್ನು 7 5 ರಿಂದ ಭಾಗಿಸಿದಾಗ ರಿಸರ್ವೈಯರ್ಗೆ ಗಾಳಿಯ ಹರಿವಿನ ಪ್ರಮಾಣ ಆಗುತ್ತದೆ ಆದ್ದರಿಂದ ಈ ಸಮಸ್ಯೆಯು ಈ ರೀತಿಯ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬೇಕೆಂಬ ಅನುಭವವನ್ನು ನಿಮಗೆ ನೀಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಇದು ಶಕ್ತಿ ಶೇಖರಣಾ ಸೌಲಭ್ಯದ ಸಂಕುಚಿತ ವಾಯು ಶಕ್ತಿ ಶೇಖರಣಾ ಪ್ರಕಾರವಾಗಿತ್ತು ಮತ್ತು ನಮಗೆ ಕೆಲವು ಇನ್ಪುಟ್ನ ಅಂಕಿಅಂಶಗಳನ್ನು ಕೊಡಲಾಗಿತ್ತು ಮತ್ತು ಕೆಲವು ಊಹೆಗಳೊಂದಿಗೆ ಮತ್ತು ಕೆಲವು ಊಹೆಗಳನ್ನು ಮಾಡಿಕೊಂಡು ನಾವು ಒಂದಷ್ಟು ಬೆಲೆಗಳನ್ನು ಪಡೆದುಕೊಳ್ಳಲು ಸಮರ್ಥರಾದೆವು ಈಗ ನೀವು ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾಗಬಹುದುನಾವು ಸಮಸ್ಯೆಯನ್ನು ಪರಿಹರಿಸಬೇಕಾಗಬಹುದು ಅಲ್ಲಿ ನಾವು ನೀಡಲಾಗಿರುವ ಕೆಲವು ವಿಷಯಗಳಿಗೆ ಪರಿಹಾರ ಕಂಡುಕೊಳ್ಳುತ್ತೇವೆ ಮತ್ತು ಸಮಸ್ಯೆಯಲ್ಲಿ ನೀಡಲಾದ ಕೆಲವು ವಿಷಯಗಳು ನಮಗೆ ತಿಳಿದಿರುವುದಿಲ್ಲ ಆದ್ದರಿಂದ ನಾವು ಬಳಸಿದ ವಿಧಾನವು ಹೆಚ್ಚು ಮುಖ್ಯವಾಗಿದೆ ಸರಿ ಮುಂದಿನ ಸಮಸ್ಯೆಯತ್ತ ಸಾಗೋಣ ಮತ್ತು ಈ ಸಮಸ್ಯೆ ಪಂಪ್ ಮಾಡಿದ ಹೈಡ್ರೋಇದಕ್ಕೆ ಸಂಬಂಧಿಸಿದ್ದಾಗಿದೆ ಆದ್ದರಿಂದ ಪಂಪ್ ಹೈಡ್ರೊ ಸಂದರ್ಭ ನೀಡಲಾಗಿರುವುದು ಪಂಪ್ ಹೈಡ್ರೊ ಸ್ಟೋರೇಜ್ ಸಿಸ್ಟಮ್ ಇದೆ ನೀರಿನ ಸಾಮರ್ಥ್ಯ ಅಥವಾ ಕೆಳಗಿನ ರಿಸರ್ವೈಯರ್ನ ಕೆಲಸದಿಂದ ಮೇಲಿನ ರಿಸರ್ವೈಯರ್ಗೆ ಪಂಪ್ ಮಾಡುವ ನೀರಿನ ಪ್ರಮಾಣವನ್ನು ನೀಡಲಾಗಿದೆ ಆದ್ದರಿಂದ ನೀವು ಇಲ್ಲಿ ಕೆಳಗಿನ ರಿಸರ್ವೈಯರ್ಅನ್ನು ಹೊಂದಿದ್ದೀರಿ ಮತ್ತು ನಂತರ ಬಂಡೆಯ ಮೇಲ್ಭಾಗದಲ್ಲಿ ನೀವು ಮತ್ತೊಂದು ರಿಸರ್ವೈಯರ್ಅನ್ನು ಹೊಂದಿದ್ದೀರಿ ಎಂಬುದನ್ನು ನೆನಪಿಡಿ ಆದ್ದರಿಂದ ಇದು ನನ್ನ ಕೆಳಗಿನ ರಿಸರ್ವೈಯರ್ ಮತ್ತು ಇದು ನನ್ನ ಮೇಲಿನ ರಿಸರ್ವೈಯರ್ ಆಗಿದೆ ಆದ್ದರಿಂದ ಇದು ನನ್ನ ಸಕಾಲಿಕ ಹೈಡ್ರೊ ಸಮಸ್ಯೆ ಮತ್ತು 5 ಗಂಟೆಗಳ ಅವಧಿಯಲ್ಲಿ ವಿದ್ಯುತ್ ಉತ್ಪಾದಿಸಲು ಇದರಿಂದ ಬಿಡುಗಡೆ ಮಾಡಬಹುದು ಎಂದು ನೀವು ಹೇಳುತ್ತೀರಿ ಆದ್ದರಿಂದ ನಾವು ಸಂಗ್ರಹಿಸಿರುವ ಶಕ್ತಿಯನ್ನು ಬಳಸಿ ಶಕ್ತಿಯನ್ನು ಹೊರತೆಗೆಯುವಾಗ ನಾವು ಅದನ್ನು 5 ಗಂಟೆಗಳ ಕಾಲ ಬಳಸಬಹುದು ಪರಿಣಾಮಕಾರಿ ಹೆಡ್ 500m ಆಗಿದ್ದರೆ ಆದ್ದರಿಂದ ಪರಿಣಾಮಕಾರಿ ಹೆಡ್ ಒಟ್ಟು ಹೆಡ್ಗೆ ಸಮನಾಗಿರಬಹುದು ಅಥವಾ ಇಲ್ಲದಿರಬಹುದು ಇದು ನನ್ನ ಹೆಡ್ ಅಂದರೆ ಪರಿಣಾಮಕಾರಿ ಹೆಡ್ ಇದಕ್ಕಿಂತ ಕಡಿಮೆಯಿರಬಹುದು ಏಕೆಂದರೆ 500 ಮೀಟರ್ನಲ್ಲಿ ಕೆಲವು ನಷ್ಟಗಳು ಪರಿಣಾಮಕಾರಿಯಾಗಬಹುದು ಮತ್ತು ಉತ್ಪಾದಕ ದಕ್ಷತೆಯು 90ಆಗಿದೆ ಈಗ ನಾನು ಸರಾಸರಿ ವಿದ್ಯುತ್ ಉತ್ಪಾದನೆ ಮತ್ತು 5 ಗಂಟೆಗಳಲ್ಲಿ ಒಟ್ಟು ಉತ್ಪಾದಿತ ವಿದ್ಯುತ್ ಶಕ್ತಿ ಇದನ್ನು ಕಂಡು ಹಿಡಿಯಬೇಕು ಆದ್ದರಿಂದ ಇದನ್ನು ಇಲ್ಲಿ ಮತ್ತೆ ಇಲ್ಲಿ ತೋರಿಸಲಾಗಿದೆ ಆದ್ದರಿಂದ ಪರಿಣಾಮಕಾರಿ ಹೆಡ್ 500m ಆಗಿದೆ ಉತ್ಪಾದಕ ದಕ್ಷತೆಯನ್ನು ಕೊಡಲಾಗಿದೆ ಈಗ ಸರಾಸರಿ ವಿದ್ಯುತ್ ಉತ್ಪಾದನೆ ಮತ್ತು 5 ಗಂಟೆಗಳಲ್ಲಿ ಉತ್ಪತ್ತಿಯಾಗುವ ಒಟ್ಟು ವಿದ್ಯುತ್ ಶಕ್ತಿಯನ್ನು ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ಮೊದಲು ಇದನ್ನು ಮಾಡೋಣ ಮತ್ತು ನಂತರ ಎರಡನೇ ಭಾಗವನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಮೊದಲು ನಾವು ಸಾಮರ್ಥ್ಯವನ್ನು ನೋಡೋಣ ಇದು ಪಂಪ್ ಮಾಡಲಾದ ಹೈಡ್ರೊ ಸಮಸ್ಯೆ ಆಗಿದೆ ನಿಮಗೆ ನೀಡಲಾಗಿರುವ ಸಾಮರ್ಥ್ಯವು 7x 106 m3 ಎಂದು ನಿಮಗೆ ತಿಳಿದಿದೆ ಇದು ನೀರಿನ ಪರಿಮಾಣವಾಗಿದ್ದು ಅದನ್ನು ಪಂಪ್ ಮಾಡಲಾಗುತ್ತದೆ ಆದ್ದರಿಂದವಿದ್ಯುತ್ ಉತ್ಪತ್ತಿಯಾದಾಗ ಹರಿವಿನ ಪ್ರಮಾಣವನ್ನು ಉತ್ಪಾದಿಸುವುದು ಟರ್ಬೈನ್ ಗೆ ಹರಿವಿನ ಪ್ರಮಾಣ ಎಷ್ಟು ವಿದ್ಯುತ್ ಉತ್ಪಾದನೆಯ ಸಮಯದಲ್ಲಿ ಟರ್ಬೈನ್ಗೆ ಹರಿವಿನ ಪ್ರಮಾಣ ಎಷ್ಟು ಆದ್ದರಿಂದ ನಾನು ಇದನ್ನು 7x 106 ಭಾಗಿಸಿ ಎಂದು ಬರೆಯಬಹುದು ಆದ್ದರಿಂದ ಇದು 5 ಗಂಟೆಗಳ ಅವಧಿಯಲ್ಲಿ ಟರ್ಬೈನ್ಗೆ ನೀಡಲಾಗುವ ಗಾತ್ರದ ಪರಿಮಾಣವಾಗಿದೆ ಆದ್ದರಿಂದ ನಾನು ಅದನ್ನು 5 x 3600 ಎಂದು ಬರೆಯುತ್ತೇನೆ 5 ಗಂಟೆಗಳಲ್ಲಿ ಹಲವಾರು ಸೆಕೆಂಡುಗಳಿವೆ ನಾವು ಸೆಕೆಂಡಿಗೆ ಇರಬಹುದಾದ m 3 ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಅದು 389 m3 s ಎಂದು ಸಿಗುತ್ತದೆ ಆದ್ದರಿಂದ ಎಷ್ಟು ಎಂದು ಕೇಳುತ್ತೇವೆ ಸರಾಸರಿ ವಿದ್ಯುತ್ ಉತ್ಪಾದನೆ ಎಷ್ಟು ಎಂದು ನಾವು ಕೇಳುತ್ತೇವೆ ಆದ್ದರಿಂದ ಸರಾಸರಿ ವಿದ್ಯುತ್ ಉತ್ಪಾದನೆ ಅದು ಏನಾಗಲಿದೆ ಪವರ್ ಎಂದರೆ ವಾಲ್ಯೂಮ್ ಫ್ಲೋ ರೇಟ್ ಸಮಯದ ಒತ್ತಡದ ಕುಸಿತವಾಗಿದೆ ಎಂಬುದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಇದನ್ನು ρg HT ಎಂದು ಬರೆಯಬಹುದು ಟರ್ಬೈನ್ ನಲ್ಲಿನ ಪರಿಣಾಮಕಾರಿ ಹೆಡ್ ಇದು ಪ್ರಮಾಣದಷ್ಟು ಹರಿವಿನ ಪ್ರಮಾಣ ಅಥವಾ ನಾನು ಇಲ್ಲಿ ಹರಿವಿನ ಪ್ರಮಾಣದ ದರವನ್ನು ಸೂಚಿಸುವ ನಾವು ಇದನ್ನು ಇಲ್ಲಿ ವಿ ಎಂದು ಬರೆಯೋಣ ಆದ್ದರಿಂದ ನಾವು ಇದನ್ನು ವಿಟಿ ಎಂದು ಸಹ ಬರೆಯುತ್ತೇವೆ ವಿ ಟರ್ಬೈನ್ ಮತ್ತು ನಂತರ ಇದು ಯಾವುದು ಇದು ಹರಿವಿನ ಪ್ರಮಾಣದ ಔಟ್ಪುಟ್ ಆಗಿದೆ ಇದು ಟರ್ಬೈನ್ ಇನ್ಪುಟ್ ಇದನ್ನು ಔಟ್ಪುಟ್ ಇದರಿಂದ ಭಾಗಿಸಿದರೆ ಮತ್ತು ನಾವು ಅದನ್ನು ಟರ್ಬೈನ್ ದಕ್ಷತೆಯಿಂದ ಗುಣಿಸಿದರೆ ನಮಗೆ ಜನರೇಟರ್ ದಕ್ಷತೆಯನ್ನು ನೀಡುತ್ತದೆ ಕ್ಷಮಿಸಿ ನಾನು ಅದನ್ನು ƞg ಜನರೇಟರ್ ದಕ್ಷತೆಯನ್ನು 90 ಎಂದು ಬರೆಯುತ್ತೇನೆ ಆದ್ದರಿಂದ ಇದು ಎಲ್ಲವೂ ತಿಳಿದಿದೆ ಎಂದು ತಿಳಿದುಬರುತ್ತದೆ ನಾನು ರೋ ಇದನ್ನು ಸಾವಿರ ಎಂದು ಮೊದಲಬಾರಿ ಬರೆಯುತ್ತೇನೆ ಹಾಗೆ ನಾನು ಮುಂದಿನ ಬಾರಿ ಆ ರೀತಿ ಬರೆಯುವುದಿಲ್ಲ 9 81 ಪ್ರಮಾಣದ ಪಂಪ್ ಹೆಡ್ 500 ಪಟ್ಟು ವಾಲ್ಯೂಮ್ ಫ್ಲೋ ದರ 389 ಪಟ್ಟು ಜನರೇಟರ್ ದಕ್ಷತೆ 0 9 ಮತ್ತು ಇದು ವಾಟ್ಸ್ ಆಗುವುದು ಮತ್ತು ಇದು 1 72 GW ಆಗಿರುತ್ತದೆ ಆದ್ದರಿಂದ ಇದು ನನ್ನ ಮೊದಲ ಉತ್ತರ ಆಗಿದೆ ಮತ್ತು ಉತ್ಪಾದಿತವಾದ ಶಕ್ತಿ ಎಷ್ಟು ಇದು ಸುಲಭ ಏಕೆಂದರೆ ಇದು 5 ಗಂಟೆಗಳ ಅವಧಿಯಲ್ಲಿ ಉತ್ಪತ್ತಿಯಾಗುವ ಶಕ್ತಿಯಾಗಿದೆ ಆದ್ದರಿಂದ ನಾನು ಇದನ್ನು 1 72 x 5 GW hr ಎಂದು ಬರೆಯುತ್ತೇನೆ ಮತ್ತು ಇದು 8 6 GW hr ಆಗಿದೆ ಆದ್ದರಿಂದ ನಾವು ಅದನ್ನು ಹೀಗೆ ಪರಿಹರಿಸಿದ್ದೇವೆ ಮುಂದಿನ ಸಮಸ್ಯೆ ಏನು ಎಂದರೆ ಮುಂದಿನ ಭಾಗವು ರಿಸರ್ವೈಯರ್ನ್ನು ಪುನಃ ತುಂಬಿಸಲು 6 5 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಹೇಳುತ್ತದೆ ಅಂದರೆ ಪಂಪಿಂಗ್ ಸಮಯದಲ್ಲಿ ಆದ್ದರಿಂದ ಕಾಲ್ಪನಿಕ ಎಳೆಯುವಿಕೆಯಿಂದಾಗಿ ಪಂಪ್ ಪಂಪಿಂಗ್ ಮಾಡುವಾಗ ಪರಿಣಾಮಕಾರಿ ಹೆಡ್ 530 ಮೀ ಆಗಿರುತ್ತದೆ ಮತ್ತು 90 ನಷ್ಟು ಶಕ್ತಿಯ ದಕ್ಷತೆಯನ್ನು ಹೊಂದಿರುವ ಪಂಪ್ಗಳಿಗೆ ಪಂಪ್ ಮಾಡಲು ಇನ್ಪುಟ್ ಶಕ್ತಿಯನ್ನು ಒಟ್ಟು ವಿದ್ಯುತ್ ಶಕ್ತಿಯನ್ನು ಲೆಕ್ಕಹಾಕಿ ಟರ್ಬೈನ್ನಂತೆಯೇ ನೀವು ಅದನ್ನು ಪಂಪ್ಗಳಿಗಾಗಿ ಮಾಡಲು ಬಯಸುತ್ತೀರಿ ಮತ್ತು ನೀವು ಈಗ ಪಂಪ್ ಶೇಖರಣಾ ಘಟಕಕ್ಕೆ ಒಟ್ಟಾರೆ ಶಕ್ತಿಯ ದಕ್ಷತೆಯನ್ನು ಹೊಂದಬೇಕು ಆದ್ದರಿಂದ ಎರಡನೇ ಭಾಗದಲ್ಲಿ ಪಂಪ್ ಗೆ ಸಂಬಂಧಿಸಿದಂತೆ ಲೆಕ್ಕಚಾರ ಮಾಡಲಾಗುವುದು ಆದ್ದರಿಂದ ಇಲ್ಲಿ ನಾನು ಸ್ವಲ್ಪ ವೇಗವಾಗಿ ಮುಂದುವರೆಯುತ್ತೇನೆ ಈಗ ನಾವು ಲೆಕ್ಕಾಚಾರಗಳನ್ನು ಹೇಗೆ ಮಾಡಬೇಕೆಂದು ತಿಳಿದಿದ್ದೇವೆ ಪರಿಣಾಮಕಾರಿ ಹೆಡ್ ಎಚ್ಪಿ 530 m ಆಗಿದೆ ಮತ್ತು ಹರಿವಿನ ಪ್ರಮಾಣ ಎಷ್ಟು ಆಗಿರುತ್ತದೆ ಎಂದರೆ ಇದು 6 5 ಗಂಟೆಗಳ ಅವಧಿಯಲ್ಲಿ ಸಂಭವಿಸುತ್ತದೆ ನಾವು ಮತ್ತೆ ಅದೇ ಪರಿಮಾಣದ ಹರಿವಿನ ಪ್ರಮಾಣ 7x 106 6 5 x 3600 ಅನ್ನು ನೋಡುತ್ತೇವೆ ಮತ್ತು ಅದು 299 m3 s ಎಂದು ಆಗುತ್ತದೆ ಆದ್ದರಿಂದ ಇನ್ಪುಟ್ ಪವರ್ ಏನಾಗುತ್ತದೆ ಎಂದರೆ ρ g ಗುಣಿಸು ಪಂಪಿಂಗ್ ಹೆಡ್ ಪ್ರಮಾಣದ ಪಂಪಿಗೆ ಪಂಪ್ ಮಾಡಲು ಬೇಕಾದ ಹರಿವಿನ ಪ್ರಮಾಣ ಆಗುತ್ತದೆ ಈ ಬಾರಿ ಇದನ್ನು ಪಂಪಿಂಗ್ ಶಕ್ತಿಯಿಂದ ಭಾಗಿಸಲಾಗಿದೆ ಏಕೆಂದರೆ ಪಂಪ್ಗೆ ಇನ್ಪುಟ್ ಶಕ್ತಿಯು ಪಂಪ್ ಮಾಡಿದ ನೀರು ಗಳಿಸಿದ ಶಕ್ತಿಗಿಂತ ಹೆಚ್ಚಾಗಿರಬೇಕು ಆದ್ದರಿಂದ ಇದು ನಾವು ಇಲ್ಲಿ ಎಲ್ಲಾ ಮೌಲ್ಯಗಳನ್ನು ಹೊಂದಿದ್ದರೂ ಸಹ ನಾನು ಎಲ್ಲವನ್ನೂ ಬರೆಯುತ್ತಿಲ್ಲ ಮತ್ತು ಇದು1 75 GW ಆಗಿ ಬದಲಾಗುತ್ತದೆ ಆದ್ದರಿಂದ ಎರಡನೆಯದು ಪಂಪ್ ಮಾಡಲು ವಿದ್ಯುತ್ ಶಕ್ತಿಯಾಗಿದ್ದು ಅದು 6 5 GWH ಮತ್ತು ಅದು 11 2 GWH ಆಗಿ ಬದಲಾಗುತ್ತದೆ ನೋಡಿ ಕೊನೆಯದು ಪಂಪ್ ಮಾಡಿದ ಜಲ ಸಂಗ್ರಹಣಾ ಘಟಕದ ಒಟ್ಟಾರೆ ದಕ್ಷತೆ ಏನು ಆದ್ದರಿಂದ ಇದು ಇದರ ಬಗ್ಗೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಇದು ಉತ್ಪಾದನೆಯಾದ ಶಕ್ತಿಯನ್ನು ಬಳಕೆಯಾದ ಶಕ್ತಿಯಿಂದ ಭಾಗಿಸಿದಾಗ ಉತ್ಪತ್ತಿ ಆಗುವಂತಹದ್ದು ನಾನು ಮತ್ತೆ ಇದನ್ನು ಕ್ಯಾಪಿಟಲ್ನಲ್ಲಿ ಬರೆಯುತ್ತೇನೆ ಪವರ್ಅನ್ನು ಬರೆಯುವುದಿಲ್ಲ ಸಾಮಾನ್ಯವಾಗಿ ನಾವು ಥರ್ಮೋಡೈನಮಿಕ್ ಸೈಕಲ್ ಗಳಿಗೆ ಪರಿಹರಿಸುವಾಗ ಮುಂತಾದವುಗಳಲ್ಲಿ ನಾವು ಪವರ್ ಇನ್ಪುಟ್ ಅನ್ನು ಪವರ್ ಔಟ್ಪುಟ್ VS ಪವರ್ ಇನ್ಪುಟ್ ಎಂದು ಬಳಸುತ್ತೇವೆ ಆದ್ದರಿಂದ ವ್ಯಾಟ್ಸ್ ಆದರೆ ಇಲ್ಲಿ ನಾವು ಶಕ್ತಿಯನ್ನು ಏಕೆ ಬಳಸಬೇಕಾಗಿದೆ ಏಕೆಂದರೆ ಇನ್ಪುಟ್ ಮತ್ತು ಔಟ್ಪುಟ್ ಒಂದು ಸೈಕಲ್ನಲ್ಲಿ ಏಕಕಾಲದಲ್ಲಿ ಸಂಭವಿಸುವುದಿಲ್ಲ ಏಕೆಂದರೆ ಅದು ಏಕಕಾಲದಲ್ಲಿ ಸಂಭವಿಸುತ್ತದೆ ಆದ್ದರಿಂದ ಸಮಯ ಒಂದೇ ಸರಿ ಅಲ್ಲವೇ ಆದ್ದರಿಂದ ಪ್ರತಿ ಯುನಿಟ್ ಸಮಯಕ್ಕೆ ಏನಾದರೂ ಹೊರಹೋಗುವ ಪ್ರತಿ ಯುನಿಟ್ ಸಮಯಕ್ಕೆ ಯಾವುದೆಲ್ಲ ಒಳ ಬರುತ್ತದೆ ಅದು ಅದೇ ಸಮಯಕ್ಕೆ ಹೊರಹೋಗುತ್ತದೆ ಆದ್ದರಿಂದ ನಾವು ಅದರ ಬಗ್ಗೆ ಹೆದರುವುದಿಲ್ಲ ಆದ್ದರಿಂದ ಪವರ್ನ ಅನುಪಾತವು ದಕ್ಷತೆಯನ್ನು ನೀಡುತ್ತದೆ ಆದರೆ ಈ ಸಂದರ್ಭದಲ್ಲಿ ಇದು ಶಕ್ತಿಗಳ ಸಮಸ್ಯೆಯಾಗಿದೆ ಸರಿ ಅಲ್ಲವೇ ಆದ್ದರಿಂದ ನಾವು ಪಡೆದದ್ದನ್ನು ನಾವು ನೆನಪಿಸಿಕೊಂಡರೆ ನಾವು ವಿದ್ಯುತ್ ಮೌಲ್ಯಗಳು ವಿದ್ಯುತ್ ಮೌಲ್ಯಗಳನ್ನು ಬಳಸಲು ಹೋಗುವುದಿಲ್ಲ ನಮಗೆ ಎಷ್ಟು ಸಿಕ್ಕಿತ್ತು ಎಂದರೆ 1 75 ಇನ್ಪುಟ್ ಪವರ್ ಮತ್ತು 1 72 ಔಟ್ಪುಟ್ ಪವರ್ ಸಿಕ್ಕಿತ್ತು ಆದ್ದರಿಂದ ದಕ್ಷತೆಯು ಸುಮಾರು 100ಗೆ ಹತ್ತಿರದಲ್ಲಿದೆ ಆದರೆ ಅದು ನಿಜವಲ್ಲ ಆದ್ದರಿಂದ ಇಲ್ಲಿ ನಾವು ಏನು ಮಾಡಬೇಕೆಂಬುದು ಇಲ್ಲಿ ನಾವು ಏನು ಮಾಡುತ್ತೇವೆ ಎಂದರೆನಾವು 8 6 11 2 ಶಕ್ತಿಯನ್ನು ಬಳಸಲಿದ್ದೇವೆ ಮತ್ತು ಅದು 77 ರಷ್ಟಿದೆ ಆದ್ದರಿಂದ ಈ 2 ಸಮಸ್ಯೆಗಳು ಇಂಧನ ಶೇಖರಣಾ ಘಟಕಗಳಿಗೆ ಸಂಬಂಧಿಸಿದ ಈ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬೇಕೆಂಬುದರ ಬಗ್ಗೆ ನಮಗೆ ಒಂದು ಭಾವನೆಯನ್ನು ನೀಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನಾನು ಏನು ಮಾಡುತ್ತೇನೆ ಎಂದರೆನನ್ನ ಬಳಿ ಇನ್ನೊಂದು ಸಮಸ್ಯೆ ಇದೆನಾನು ಅದನ್ನು ನಿಮಗಾಗಿ ಬಿಡುತ್ತೇನೆ ಇದು ಉಷ್ಣ ಶಕ್ತಿ ಶೇಖರಣೆಗಾಗಿ ಮತ್ತು ನಾನು ಏನು ಮಾಡುತ್ತೇನೆಂದರೆ ನಾನು ಕೇವಲ ಒಂದು ಬೇಸ್ ಫ್ಲೋ 1000 MW ವಿದ್ಯುತ್ ಸ್ಥಾವರವನ್ನು ಕುರಿತು ಮಾತನಾಡುತ್ತೇನೆ ಇದನ್ನು ಸಂವೇದನಾ ಶಕ್ತಿ ಸಂಗ್ರಹದ ವ್ಯವಸ್ಥೆಯೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಆದ್ದರಿಂದ ನಾವು ಯಾವುದರ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದರೆ ಇದು ಒತ್ತಡಕ್ಕೊಳಗಾದ ನೀರಿನ ಸಂಗ್ರಹದ ಬಗ್ಗೆ ನಂತರ ಸಂಗ್ರಹಿಸಲಾದ ಉಷ್ಣ ಶಕ್ತಿಯನ್ನು ಪ್ರತಿದಿನ 4000 MWH ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಕರೆಯಲಾಗುತ್ತದೆ ಆದ್ದರಿಂದ ಔಟ್ಪುಟ್ ಪ್ರತಿದಿನ 4000 MWH ಆಗಿದೆ ಸರಿ ಮತ್ತು ನಂತರ 4 m ವ್ಯಾಸದ ಮತ್ತು ಅಕ್ಯೂಮುಲೇಟರ್ಗಳ ಸರಣಿಯನ್ನು ಚೆನ್ನಾಗಿ ನಿರೋಧಿಸಲಾಗಿದೆ ಆದ್ದರಿಂದ ಬಾಹ್ಯ ಶಾಖ ವರ್ಗಾವಣೆ ಗುಣಾಂಕವನ್ನು ಶೇಖರಣಾ ಸಮಯವನ್ನು ನೀಡಲಾಗಿದೆ ಮತ್ತು ಗರಿಷ್ಠ ಕನಿಷ್ಠ ಒತ್ತಡಗಳನ್ನು ಸಹ ನೀಡಲಾಗಿದೆ ಹೊರಗಿನ ತಾಪಮಾನವನ್ನು ನೀಡಲಾಗಿದೆ ಮತ್ತು ಎಲ್ಲಾ ವಿಷಯಗಳನ್ನು ನೀಡಲಾಗಿದೆ ಆದ್ದರಿಂದ ನಾವು ಏನು ಮಾಡಬೇಕು ನಾವು ವಹಿವಾಟು ದಕ್ಷತೆಯನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ಏನಾಗುತ್ತದೆ ಎಂಬುದನ್ನು ಇಲ್ಲಿ ನೆನಪಿಸಿಕೊಳ್ಳಿ 200 kPa ಯಿಂದ 2000 kPa ವರೆಗೆ ನೀರನ್ನು ಸಂಕುಚಿತಗೊಳಿಸಲಾಗುತ್ತದೆ ಆದ್ದರಿಂದ ಒಂದು ಪ್ರಮಾಣದ ಶಕ್ತಿಯನ್ನು ಸಂಗ್ರಹಿಸಲಾಗಿದೆ ಮತ್ತು ಅದನ್ನು ನೆನಪಿಟ್ಟುಕೊಳ್ಳುವುದು ಹೇಗೆ ಎಂದು ನಾವು ಪರಿಹರಿಸಿದ್ದೇವೆ ρf ಮತ್ತು ρfಅನ್ನು ಸಾಮಾನ್ಯವಾಗಿ ನಾವು ಸರಾಸರಿ ಸ್ಪೆಸಿಫಿಕ್ ವಾಲ್ಯೂಮ್ ಆಗಿ ತೆಗೆದುಕೊಳ್ಳುತ್ತೇವೆ ಮತ್ತು ಇವುಗಳು ಸ್ಯಾಚುರೇಟೆಡ್ ಪರಿಸ್ಥಿತಿಗಳಲ್ಲಿ ಉಗಿ ಕೋಷ್ಟಕಗಳಿಂದ ಪಡೆಯುವ ಗುಣಲಕ್ಷಣಗಳು ಆಗಿವೆ ಆದ್ದರಿಂದ ಈ ಭಾಗವನ್ನು ಅದೇ ನಿಖರ ಮೌಲ್ಯಗಳನ್ನು ನಾವು ಈಗಾಗಲೇ ತೆಗೆದುಕೊಂಡು ಮಾಡಿದ್ದೇವೆಮುಂದಿನ ಭಾಗವನ್ನು ಚರ್ಚಿಸುವಾಗ ಅದು ಏನಾಗುತ್ತದೆ ಎಂದರೆ ಇದನ್ನು ನನ್ನ ಬಳಿ 200 ಕಿಲೋ ಪ್ಯಾಸ್ಕಲ್ನಲ್ಲಿ ಸಂಗ್ರಹಿಸಲಾಗಿದೆ 2000 ಕಿಲೋ ಪ್ಯಾಸ್ಕಲ್ಸ್ ಮತ್ತು ಅನುಗುಣವಾದ ಸ್ಯಾಚುರೇಟೆಡ್ ತಾಪಮಾನವು 212oC ಆಗಿರುತ್ತದೆ ಆದರೆ ನಂತರ ಏನಾಗುತ್ತದೆ ಎಂದರೆ ಇದನ್ನು ಸಂಗ್ರಹಿಸಲಾಗಿದೆ ಆದ ಕಾರಣ ಅದು ಶಾಖವನ್ನು ಕಳೆದುಕೊಳ್ಳುತ್ತದೆ ಮತ್ತು ಹೊರಗಿನ ತಾಪಮಾನವು 25oC ಆಗಿರುತ್ತದೆ ಮತ್ತು ಎಷ್ಟು ಸಮಯದವರೆಗೆ ಅದನ್ನು ಸಂಗ್ರಹಿಸಲಾಗುತ್ತದೆ ಎಂದರೆ15 ಗಂಟೆಗಳ ಕಾಲ ಸಂಗ್ರಹಿಸಲಾಗುತ್ತದೆ ಆದ್ದರಿಂದ ವಹಿವಾಟು ದಕ್ಷತೆಯ ಸೂತ್ರವನ್ನು ಬಳಸಿ ಅಲ್ಲಿ ಸಮಯವು ಬದಲಾಗುವುದಿಲ್ಲ ನೀವು ಮೊದಲು ಲೆಕ್ಕಾಚಾರ ಮಾಡಲು ρCv ha ಎಂದು ಬರೆಯಬೇಕು ಆದ್ದರಿಂದ ವಿ ಮತ್ತು ಇದು ಬಹಳ ವಿಶೇಷವಾಗಿ ಸೀಲಿಂಗ್ ರೀಕಲೆಕ್ಟಿಂಗ್ ಅಕ್ಯೂಮುಲೇಟರ್ಗೆ ಆಗಿದೆ ಇದರ ಪರಿಮಾಣ π d2 4l ಮತ್ತು ಹೊರಗಿನ ಪ್ರದೇಶವು ಮತ್ತೆ π d l ಆಗಿದೆ ಆದ್ದರಿಂದ ನಾವು ಈ ಸೂತ್ರವನ್ನು ಬಳಸಬೇಕಾಗಿರುವುದು ಆ ಸಮೀಕರಣದಲ್ಲಿ ಸಮಯವನ್ನು ಸ್ಥಿರವಾಗಿರಿಸಿಕೊಳ್ಳುತ್ತೇವೆ ಮತ್ತು ನಾವು ವಹಿವಾಟು ದಕ್ಷತೆಯನ್ನು ಪಡೆಯಲಿದ್ದೇವೆ ಮತ್ತು ನಂತರ ಪ್ರತಿದಿನ 1000 MWH ವಿದ್ಯುತ್ ಶಕ್ತಿಯ ಅಗತ್ಯವಿರುತ್ತದೆ ಆದ್ದರಿಂದ ಅಲ್ಲಿಂದ ನಾವು ಆ ಸೂತ್ರವನ್ನು ಬಳಸುತ್ತೇವೆ ಆದ್ದರಿಂದ ನಮಗೆ ಅಗತ್ಯವಿರುವ ಶೇಖರಣಾ ಪರಿಮಾಣದ ಪ್ರಮಾಣ ಎಷ್ಟು ಎಂದು ನಾವು ಲೆಕ್ಕಾಚಾರ ಮಾಡುತ್ತೇವೆ ಮತ್ತು ನಮಗೆ ಅಗತ್ಯವಿರುವ ಸಂಚಿತ ಪರಿಮಾಣ ಯಾವುದು ಎಂದು ನಾವು ಕಂಡುಹಿಡಿಯಬಹುದು ಆದ್ದರಿಂದ ನಾವು ಇದನ್ನು ಅಸೈನ್ಮೆಂಟ್ಗಾಗಿ ಬಿಟ್ಟುಬಿಡುತ್ತೇವೆ ಮತ್ತು ಈ ಸಮಸ್ಯೆಯನ್ನು ಪರಿಹರಿಸಲು ನಾವು ಚರ್ಚಿಸಿದ ಯಾವುದನ್ನಾದರೂ ಬಳಸಬಹುದು ಆದ್ದರಿಂದ ಸಮಯವು ಈಗ ನಮ್ಮ ಶಕ್ತಿ ಶೇಖರಣಾ ಚರ್ಚೆಗಳನ್ನು ನಿಜವಾಗಿಯೂ ಸುತ್ತುವರೆದಿದೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾವು ಹೊಸ ವಿಷಯವನ್ನು ತೆಗೆದುಕೊಳ್ಳೋಣ ಮತ್ತೊಮ್ಮೆ ಧನ್ಯವಾದಗಳು ಧನ್ಯವಾದಗಳು